ನಮಸ್ಕಾರ ಮತ್ತು ಸೆಕ್ಯೂರ್ ಸಿಸ್ಟಮ್ ಎಂಜಿನಿಯರಿಂಗ್ ಕೋರ್ಸ್ನಲ್ಲಿ ಈ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಉಪನ್ಯಾಸದಲ್ಲಿ ನಾವು ಸ್ಟಾಕ್ನಲ್ಲಿ ಬಫರ್ ಓವರ್ಫ್ಲೋವನ್ನು ನೋಡಿದ್ದೇವೆ ಮತ್ತು ಆ ದುರ್ಬಲತೆ ಅಥವಾ ಬಫರ್ ಓವರ್ಫ್ಲೋವನ್ನು ಹೇಗೆ ಬಳಸಿಕೊಳ್ಳಬಹುದು ಎಂಬುದನ್ನು ನಾವು ನೋಡಿದ್ದೇವೆ ಎಕ್ಸಿಕ್ಯುಷನ್ ಸಬ್ವರ್ಟರ್ ಮಾಡಲು ಇದನ್ನು ಬಳಸಬಹುದು ಮತ್ತು ಆಕ್ರಮಣಕಾರರು ಪೇಲೋಡ್ ಅನ್ನು ಬರೆಯಬಹುದು ಮತ್ತು ಪೇಲೋಡ್ ಅನ್ನು ಕಾರ್ಯಗತಗೊಳಿಸಲು ಒತ್ತಾಯಿಸಬಹುದು ಆದ್ದರಿಂದ ಮೂಲಭೂತವಾಗಿ ದಾಳಿಕೋರರು ಬಫರ್ ಅನ್ನು ತುಂಬಿರುವುದರಿಂದ ಸ್ಟಾಕ್ನಲ್ಲಿರುವ ರಿಟರ್ನ್ ವಿಳಾಸವನ್ನು ಬರೆಯಲಾಗಿದೆ ಈಗ ರಿಟರ್ನ್ ವಿಳಾಸವನ್ನು ಸ್ಟಾಕ್ನಲ್ಲಿರುವ ಇನ್ನೊಂದು ಸ್ಥಳದೊಂದಿಗೆ ತಿದ್ದಿ ಬರೆಯಲಾಗಿದೆ ಮತ್ತು ಆ ಸ್ಥಳದಲ್ಲಿ ದಾಳಿಕೋರರು ಪೇಲೋಡ್ ಅನ್ನು ಬರೆದಿದ್ದಾರೆ ಮತ್ತು ಈ ಪೇಲೋಡ್ ನಂತರ ಕಾರ್ಯಗತಗೊಳ್ಳುತ್ತದೆ ಈ ಉಪನ್ಯಾಸದಲ್ಲಿ ನಾವು ಎರಡು ತಡೆಗಟ್ಟುವ ತಂತ್ರಗಳನ್ನು ನೋಡುತ್ತೇವೆ ಒಂದನ್ನು ಕ್ಯಾನರೀಸ್ ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದನ್ನು NX ಬಿಟ್ ಅಥವಾ ನೋನ್ ಎಕ್ಸಿಕ್ಯೂಟಬಲ್ ಸ್ಟಾಕ್ ಎಂದು ಕರೆಯಲಾಗುತ್ತದೆ ಈ ಎರಡೂ ವಿಭಿನ್ನ ತಂತ್ರಗಳು ಬಹಳ ಜನಪ್ರಿಯವಾಗಿವೆ ಮತ್ತು ಇಂದು ಬಳಕೆಯಲ್ಲಿರುವ ಎಲ್ಲಾ ಕಂಪೈಲರ್ಗಳು ಮತ್ತು ಸಿಸ್ಟಮ್ಗಳಲ್ಲಿ ಅಳವಡಿಸಲಾಗಿದೆ ಆದ್ದರಿಂದ ನಾವು ಈ ಉಪನ್ಯಾಸವನ್ನು ಆರಂಭಿಸೋಣ ಕ್ಯಾನರಿ ಕಂಪೈಲರ್ ರಕ್ಷಣಾ ಕಾರ್ಯವಿಧಾನವಾಗಿದೆ ಮೂಲಭೂತವಾಗಿ ಕಂಪೈಲರ್ ಏನು ಮಾಡುತ್ತದೆ ಎಂದರೆ ಸ್ಟಾಕ್ ಫ್ರೇಮ್ ರಚಿಸಿದಾಗಲೆಲ್ಲಾ ಕಂಪೈಲರ್ ಸ್ಟಾಕ್ನಲ್ಲಿ ಕ್ಯಾನರಿಯನ್ನು ಸೇರಿಸಬಹುದು ಆದ್ದರಿಂದ ಈ ನಿರ್ದಿಷ್ಟ ಚಿತ್ರದಲ್ಲಿ ನಾವು ಕಾರ್ಯಕ್ರಮದ ಸ್ಟಾಕ್ ಅನ್ನು ತೋರಿಸುತ್ತೇವೆ ಹಿಂದಿನ ಉಪನ್ಯಾಸದಲ್ಲಿ ನಾವು ಮೊದಲು ನೋಡಿದಂತೆ ಸ್ಟಾಕ್ ಕಾರ್ಯ ನಿಯತಾಂಕಗಳನ್ನು ಒಳಗೊಂಡಿರುತ್ತದೆ ಅದು ರಿಟರ್ನ್ ವಿಳಾಸವನ್ನು ಹೊಂದಿರುತ್ತದೆ ನಂತರ ಅದು ಫ್ರೇಮ್ ಪಾಯಿಂಟರ್ ಅನ್ನು ಹೊಂದಿರುತ್ತದೆ ಮತ್ತು ನಂತರ ಆ ಆಹ್ವಾನಿತ ಕಾರ್ಯಕ್ಕಾಗಿ ಸ್ಥಳೀಯ ಅಸ್ಥಿರಗಳನ್ನು ಹೊಂದಿರುತ್ತದೆ ಆದ್ದರಿಂದ ಮೂಲಭೂತವಾಗಿ ಕಂಪೈಲರ್ ಏನು ಮಾಡುತ್ತದೆ ಇಲ್ಲಿ ಕ್ಯಾನರಿಯನ್ನು ಸೇರಿಸುವುದು ಈಗ ಕ್ಯಾನರಿ ಎಂದರೇನು ಈಗ ಕ್ಯಾನರಿ ಮೂಲಭೂತವಾಗಿ ರಾಂಡಮ್ ಸಂಖ್ಯೆಯಾಗಿದ್ದು ಕಂಪೈಲರ್ ನಿರ್ದಿಷ್ಟ ರ್ಯಾಂಡಮ್ ಅಂಗಡಿಯಿಂದ ಸರಿಪಡಿಸುತ್ತದೆ ಮತ್ತು ಅದನ್ನು ಇಲ್ಲಿ ಸೇರಿಸುತ್ತದೆ ಯಾವಾಗ ಈ ಎರಡು ಬಫರ್ಗಳಲ್ಲಿ ಯಾವುದಾದರೂ ಉಕ್ಕಿಹೋದರೆ ಅದು buffer1 ಅಥವಾ buffer2 ಓವರ್ಫ್ಲೋ ಆಗುತ್ತದೆ ಮತ್ತು ಅದು ಕ್ಯಾನರಿಯನ್ನು ದಾಟುತ್ತದೆ ಆಗ ಕ್ಯಾನರಿ ಮೌಲ್ಯವನ್ನು ಮಾರ್ಪಡಿಸಲಾಗುತ್ತದೆ ಈಗ ಕಾರ್ಯದ ಕೊನೆಯಲ್ಲಿ ಕಂಪೈಲರ್ ಕ್ಯಾನರಿ ಮೌಲ್ಯದಲ್ಲಿ ಬದಲಾವಣೆ ಇದೆ ಎಂದು ಪತ್ತೆ ಮಾಡುತ್ತದೆ ಅದು ಸ್ಟಾಕ್ ಅನ್ನು ಮಾರ್ಪಡಿಸಲಾಗಿದೆ ಎಂದು ಹೇಳುವ ದೋಷವನ್ನು ಎಸೆಯುತ್ತದೆ ಆದ್ದರಿಂದ ಸ್ಟಾಕ್ ಫ್ರೇಮ್ ಅನ್ನು ರಚಿಸುವ ಈ ನಿರ್ದಿಷ್ಟ ಸಣ್ಣ ಕಾರ್ಯವನ್ನು ನೀವು ಇಲ್ಲಿ ನೋಡಿದರೆ ಇದು ಸ್ಟಾಕ್ ಫ್ರೇಮ್ ಪಾಯಿಂಟರ್ EBP ಯನ್ನು ಇದಕ್ಕೆ ಅನುಗುಣವಾದ ಸ್ಟಾಕ್ಗೆ ತಳ್ಳುತ್ತದೆ ಮತ್ತು ನಂತರ ಸ್ಟಾಕ್ ಫ್ರೇಮ್ನ ಬದಲಾವಣೆಯು ಪ್ರಸ್ತುತ ಸ್ಟಾಕ್ ಪಾಯಿಂಟರ್ ಆಗಿದೆ ಮೂಲ ಪಾಯಿಂಟರ್ಗೆ ಸ್ಥಳಾಂತರಿಸಲಾಗುತ್ತದೆ ಮತ್ತು ನಂತರ ಸ್ಥಳೀಯ ವೇರಿಯೇಬಲ್ಗಳಿಗೆ ಸ್ಥಳಾವಕಾಶ ನೀಡಲು ಸ್ಟಾಕ್ ಪಾಯಿಂಟರ್ ಅನ್ನು 16 ಬೈಟ್ಗಳಷ್ಟು ಕಡಿಮೆ ಮಾಡಲಾಗಿದೆ ಈಗ ಇದು ಕ್ಯಾನರಿಗಳಿಲ್ಲದ ಕಾರ್ಯವಾಗಿದೆ ಈಗ ಕ್ಯಾನರಿಗಳನ್ನು ಬೆಂಬಲಿಸುವ ಕಂಪ್ಲೈಯರ್ಗಳಲ್ಲಿ ಸೂಚನೆಗಳನ್ನು ಸೇರಿಸಲು ಇರುವ ಈ ನಿರ್ದಿಷ್ಟ ಹಂತದಲ್ಲಿ ಹೆಚ್ಚುವರಿ ಸೂಚನೆಗಳು ಇರುತ್ತವೆ ಇಲ್ಲಿ ಕ್ಯಾನರಿಯನ್ನು ಸೇರಿಸಿ ಮತ್ತು ರಿಟರ್ನ್ ಸ್ಟೇಟ್ಮೆಂಟ್ಗೆ ಮುಂಚಿತವಾಗಿ ಕ್ಯಾನರಿಯನ್ನು ಮಾರ್ಪಡಿಸಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಸೂಚನೆಗಳು ಇರುತ್ತವೆ ಹೆಚ್ಚಿನ ಕಂಪೈಲರ್ಗಳು ಕ್ಯಾನರಿಗಳನ್ನು ಬೆಂಬಲಿಸುತ್ತವೆ ಈ ಕೋರ್ಸ್ನಲ್ಲಿ ನಾವು ಬಳಸುತ್ತಿರುವ ಕಂಪೈಲರ್ಗಳು GCC ಕೂಡ ಕ್ಯಾನರಿಗಳಿಗೆ ಬೆಂಬಲವನ್ನು ಹೊಂದಿದೆ ಆದ್ದರಿಂದ ಕೆಲವು ಕಂಪೈಲರ್ಗಳಲ್ಲಿ ಕ್ಯಾನರಿಗಳನ್ನು ಪೂರ್ವನಿಯೋಜಿತವಾಗಿ ಸಕ್ರಿಯಗೊಳಿಸಲಾಗುತ್ತದೆ ಮತ್ತು ಇತರ ಕಂಪೈಲರ್ನಲ್ಲಿ ಕಂಪೈಲರ್ನ ಇತರ ಆವೃತ್ತಿಗಳಲ್ಲಿ ನೀವು ಸ್ಪಷ್ಟವಾದ ಸಂಕಲನ ಧ್ವಜವನ್ನು ನೀಡಬೇಕಾಗುತ್ತದೆ ಅದು ಕ್ಯಾನರಿಗಳನ್ನು ಕಾರ್ಯಗಳೊಳಗೆ ಸೇರಿಸಲು ಅನುವು ಮಾಡಿಕೊಡುತ್ತದೆ ಕೆಲವು ಕಂಪೈಲರ್ಗಳು ಕ್ಯಾನರಿಗಳನ್ನು ಸೇರಿಸಲು ಹ್ಯೂರಿಸ್ಟಿಕ್ಸ್ ಅನ್ನು ಬಳಸುತ್ತಾರೆ ಉದಾಹರಣೆಗೆ ಒಂದು ಕಾರ್ಯದಲ್ಲಿ ಬಫರ್ ಓವರ್ಫ್ಲೋಗೆ ಸಂಭಾವ್ಯತೆ ಇದೆ ಎಂದು ಕಂಪೈಲರ್ ಕಂಡುಕೊಂಡರೆ ಮಾತ್ರ ಕ್ಯಾನರಿಗಳನ್ನು ಸೇರಿಸಲಾಗುತ್ತದೆ ಪೂರ್ವನಿಯೋಜಿತವಾಗಿ ಕ್ಯಾನರಿಗಳನ್ನು ಬೆಂಬಲಿಸದ GCC ಯ ಆವೃತ್ತಿಗಳಲ್ಲಿ ಕ್ಯಾನರಿಗಳನ್ನು ಸಕ್ರಿಯಗೊಳಿಸಲು ನೀವು ಈ ಸಂಕಲನ ಆಯ್ಕೆಯನ್ನು f stack protector ಅನ್ನು ಸೇರಿಸಬಹುದು ಆದ್ದರಿಂದ ಈ ಧ್ವಜವನ್ನು ಸೇರಿಸುವುದು ಕಾರ್ಯಗಳಿಗೆ ಕ್ಯಾನರಿಗಳನ್ನು ಸೇರಿಸಲು ಕಂಪೈಲರ್ಗೆ ಸೂಚನೆಯಾಗಿದೆ ಆದ್ದರಿಂದ ಸಣ್ಣ ಉದಾಹರಣೆಯೊಂದಿಗೆ ಕ್ಯಾನರಿಗಳು ಆಂತರಿಕವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನೋಡೋಣ ಆದ್ದರಿಂದ ನಾವು ಈ ನಿರ್ದಿಷ್ಟ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಅಲ್ಲಿ ಕೇವಲ ಎರಡು ಕಾರ್ಯಗಳು ಒಂದು ಮುಖ್ಯ ಕಾರ್ಯ ಮತ್ತು ನಂತರ ಇನ್ನೊಂದು ಕಾರ್ಯವು ಸ್ಕ್ಯಾನ್ ಎಂದು ಕರೆಯಲ್ಪಡುತ್ತದೆ ಮತ್ತು ಮುಖ್ಯ ಕಾರ್ಯವು ಸ್ಕ್ಯಾನ್ ಅನ್ನು ಆಹ್ವಾನಿಸುತ್ತದೆ ಮತ್ತು ನಂತರ ಹಿಂತಿರುಗುತ್ತದೆ ಈಗ ಸ್ಕ್ಯಾನ್ ಕಾರ್ಯದಲ್ಲಿ ನಾವು 22 ಬೈಟ್ಗಳ ಸ್ಥಳೀಯ ಬಫರ್ ಅನ್ನು ಘೋಷಿಸುತ್ತೇವೆ ಮತ್ತು ಇದು ಸ್ಥಳೀಯ ವೇರಿಯಬಲ್ ಆಗಿರುವುದರಿಂದ ನಮಗೆ ತಿಳಿದಿರುವಂತೆ ಈ ಶ್ರೇಣಿಯನ್ನು ಸ್ಟಾಕ್ನಲ್ಲಿ ಹಂಚಲಾಗಿದೆ ಆದ್ದರಿಂದ ಈಗ ನಾವು ಈ scanf ಫಂಕ್ಷನ್ ಅನ್ನು ಬಳಕೆದಾರರಿಂದ ಸ್ಟ್ರಿಂಗ್ ಅನ್ನು ಓದುತ್ತೇವೆ ಆದ್ದರಿಂದ ಈ ನಿರ್ದಿಷ್ಟ scanf ಕಾರ್ಯವು ಬಫರ್ ಓವರ್ಫ್ಲೋಗೆ ಸಂಭಾವ್ಯವಾಗಿದೆ ಎಂಬುದನ್ನು ಗಮನಿಸಿ ಏಕೆಂದರೆ ಬಳಕೆದಾರರು 22 ಬೈಟ್ಗಳಿಗಿಂತ ದೊಡ್ಡದಾದ ದೊಡ್ಡ ಸ್ಟ್ರಿಂಗ್ ಅನ್ನು ಪ್ರವೇಶಿಸಬಹುದು ಮತ್ತು ಆದ್ದರಿಂದ buffer2 ತುಂಬಿ ಹರಿಯಬಹುದು ಈಗ ನಾವು ಸ್ಟಾಕ್ ಅನ್ನು ನೋಡೋಣ ಆದ್ದರಿಂದ ಮುಖ್ಯ ಕಾರ್ಯವು ಸ್ಕ್ಯಾನ್ ಕಾರ್ಯವನ್ನು ಆಹ್ವಾನಿಸಿದಾಗ ಸ್ಟಾಕ್ ಹೇಗೆ ಕಾಣುತ್ತದೆ ಆದ್ದರಿಂದ ರಿಟರ್ನ್ ವಿಳಾಸವನ್ನು ಸ್ಟಾಕ್ಗೆ ತಳ್ಳಲಾಗಿದೆ ಇದು ಮುಖ್ಯದಲ್ಲಿನ scan ಸೂಚನೆಯ ನಂತರ ಶೀಘ್ರದಲ್ಲೇ ವಿಳಾಸಕ್ಕೆ ಅನುರೂಪವಾಗಿದೆ ನಂತರ ಹಿಂದಿನ ಫ್ರೇಮ್ ಪಾಯಿಂಟರ್ ಅನ್ನು ಸ್ಟಾಕ್ ಮೇಲೆ ತಳ್ಳಲಾಗುತ್ತದೆ ಇದು scan ಕಾರ್ಯವು ಹಿಂತಿರುಗಿದಾಗ ಫ್ರೇಮ್ ಅನ್ನು ಬದಲಾಯಿಸಲು ಅನುವು ಮಾಡಿಕೊಡುತ್ತದೆ ನಂತರ ಕಂಪೈಲರ್ ಒಂದು ಕ್ಯಾನರಿಯನ್ನು ಸೇರಿಸುತ್ತದೆ ಮತ್ತು buffer2 ಇರುವುದಕ್ಕೆ 22 ಬೈಟ್ ಜಾಗವಿರುತ್ತದೆ ಈಗ ನಾವು ಈ ಪ್ರೋಗ್ರಾಂ ಅನ್ನು ಚಲಾಯಿಸಿದಾಗ ಏನಾಗುತ್ತದೆ ಎಂದು ನೋಡೋಣ ಮತ್ತು 22 ಬೈಟ್ಗಳಿಗಿಂತ ದೊಡ್ಡದಾದ ದೊಡ್ಡ ಇನ್ಪುಟ್ ಅನ್ನು ನೀಡುತ್ತೇವೆ ಉದಾಹರಣೆಗೆ ನಾವು ಈ ನಿರ್ದಿಷ್ಟ ಪ್ರೋಗ್ರಾಂ ಅನ್ನು gcc canaries 2 c O0 ನಂತೆ ಕಂಪೈಲ್ ಮಾಡುತ್ತೇವೆ ಈಗ GCC ಕ್ಯಾನರಿಗಳ ಈ ನಿರ್ದಿಷ್ಟ ಆವೃತ್ತಿಯಲ್ಲಿ ಪೂರ್ವನಿಯೋಜಿತವಾಗಿ ಸೇರಿಸಲಾಗಿದೆ ಆದಾಗ್ಯೂ ಎಲ್ಲಾ GCC ಆವೃತ್ತಿಗಳಿಗೆ ಇದು ಇರದೇ ಇರಬಹುದು ಈ ಸಂದರ್ಭದಲ್ಲಿ ನೀವು ಸಂಕಲನದ ಸಮಯದಲ್ಲಿ ಆಯ್ಕೆಯಾಗಿ f stack protector ಅನ್ನು ಹಾಕಬೇಕು ಈಗ ನೀವು ಸ್ಕ್ಯಾನ್ ಎಂದು ಕರೆಯಲ್ಪಡುವ ಈ ನಿರ್ದಿಷ್ಟ ಪ್ರೋಗ್ರಾಂ ಅನ್ನು ರನ್ ಮಾಡಿದಾಗ ಸ್ಕ್ಯಾನ್ ಕರೆಗಳು ಸ್ಕ್ಯಾನ್ಫ್ ಮತ್ತು ಅದು ಸ್ಟ್ರಿಂಗ್ ಅನ್ನು ನಮೂದಿಸಲು ಬಳಕೆದಾರರನ್ನು ಪ್ರೇರೇಪಿಸುತ್ತದೆ ಆದ್ದರಿಂದ ನಾವು ಇಲ್ಲಿ ಏನು ಮಾಡಿದ್ದೇವೆ ಎಂದರೆ 22 ಬೈಟ್ಗಳಿಗಿಂತಲೂ ದೊಡ್ಡದಾದ ಸ್ಟ್ರಿಂಗ್ ಅನ್ನು ನಾವು ನಮೂದಿಸಿದ್ದೇವೆ ಏಕೆಂದರೆ ನಿಮಗೆ ತಿಳಿದಿರುವಂತೆ scanf ಏನು ಮಾಡುತ್ತದೆ ಎಂದರೆ ಅದು ನಿರ್ದಿಷ್ಟ ಸ್ಟ್ರಿಂಗ್ನೊಂದಿಗೆ buffer2 ಅನ್ನು ತುಂಬುತ್ತದೆ ಈಗ ಹೆಕ್ಸಾಡೆಸಿಮಲ್ ಸಂಕೇತದಲ್ಲಿ 2 ಕ್ಕೆ ASCII ಮೌಲ್ಯ 32 ಈಗ ಇಲ್ಲಿ ಏನಾಗುತ್ತದೆ ಎಂದರೆ ಈ 32 ರ ಮೌಲ್ಯವು ಸ್ಟಾಕ್ನಲ್ಲಿ ತುಂಬಿದೆ ಇದು buffer2 ಅನ್ನು ತುಂಬುವುದರೊಂದಿಗೆ ಆರಂಭವಾಗುತ್ತದೆ ಮತ್ತು ನಾವು ಬಫರ್ 2 ರ 22 ಬೈಟ್ಗಳ ಮಿತಿಯನ್ನು ಮೀರುತ್ತಿರುವುದರಿಂದ ಬಫರ್ ಓವರ್ಫ್ಲೋ ಇದೆ ಮತ್ತು ಕ್ಯಾನರಿ ಮೌಲ್ಯವು ಬದಲಾಗುತ್ತಿರುವುದನ್ನು ನಾವು ಗಮನಿಸುತ್ತೇವೆ ಹಾಗಾಗಿ ಅಲ್ಲಿ ಇದ್ದ ಯಾವುದೇ ಕ್ಯಾನರಿಯು ಈಗ 32 32 32 ಮತ್ತು 32 ರೊಂದಿಗೆ ಪುನಃ ಬರೆಯಲ್ಪಟ್ಟಿದೆ ಹಾಗೆಯೇ ರಿಟರ್ನ್ ವಿಳಾಸ ಮತ್ತು ಫ್ರೇಮ್ ಪಾಯಿಂಟರ್ ಸೇರಿದಂತೆ ಸ್ಟಾಕ್ನಲ್ಲಿರುವ ಇತರ ಡೇಟಾವನ್ನು 32 ರೊಂದಿಗೆ ತಿದ್ದಿ ಬರೆಯಲಾಗುತ್ತದೆ ಈಗ scan ಕಾರ್ಯವು ಹಿಂತಿರುಗಿದಾಗ ಏನಾಗುತ್ತದೆ ಎಂದರೆ ಕಂಪೈಲರ್ ಕೋಡ್ ಅನ್ನು ಸೇರಿಸಿದ್ದು ಅದು ಕ್ಯಾನರಿ ಮೌಲ್ಯ ಬದಲಾಗಿದೆಯೇ ಎಂಬುದನ್ನು ಪತ್ತೆ ಮಾಡುತ್ತದೆ ಪರಿಣಾಮವಾಗಿ ನಾವು ಈ ರೀತಿ ಕಾಣುವ ಔಟ್ಪುಟ್ ಅನ್ನು ಪಡೆಯುತ್ತೇವೆ ಸ್ಟಾಕ್ ಸ್ಮಾಶಿಂಗ್ ಪತ್ತೆಯಾಗಿದೆ ಮತ್ತು ಪ್ರೋಗ್ರಾಂ ಅನ್ನು ಕೊನೆಗೊಳಿಸಲಾಗಿದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಇಲ್ಲಿ ಒಂದು ವಿಷಯವಿದೆ ಎಂಬುದನ್ನು ಗಮನಿಸಿ ಪ್ರೋಗ್ರಾಂ ಈ ನಿರ್ದಿಷ್ಟ ಸ್ಥಳದಲ್ಲಿ 0x804847A ನಲ್ಲಿ ಕೊನೆಗೊಂಡಿದೆ ಎಂದು ತೋರಿಸುತ್ತದೆ ಮತ್ತು ಮಾರ್ಪಡಿಸಿದ ಕ್ಯಾನರಿಯ ಮೌಲ್ಯವು 32 32 32 32 ಇದು ನಿಜವಾಗಿಯೂ ಬಫರ್ ಓವರ್ಫ್ಲೋ ಕಾರಣ ಸ್ಟಾಕ್ನಲ್ಲಿತ್ತು ಆದ್ದರಿಂದ ಸ್ಟಾಕ್ ಸ್ಮಾಶಿಂಗ್ ಪತ್ತೆಹಚ್ಚುವಿಕೆಯ ಫಲಿತಾಂಶವು ಮುಕ್ತಾಯದ ಹಂತದಲ್ಲಿ ನಿರ್ದಿಷ್ಟ ಕಾರ್ಯಕ್ರಮದ ಮೆಮೊರಿ ನಕ್ಷೆಯನ್ನು ಒದಗಿಸುತ್ತದೆ ಆದ್ದರಿಂದ ಕ್ಯಾನರಿಗಳೊಂದಿಗೆ ಏನಾಗುತ್ತದೆ ಎಂಬುದರ ಕುರಿತು ಈಗ ಸ್ವಲ್ಪ ಆಳವಾಗಿ ವಾಸಿಸೋಣ ಆದ್ದರಿಂದ ಸ್ಲೈಡ್ನ ಈ ಭಾಗದಲ್ಲಿ ಕ್ಯಾನರಿಗಳನ್ನು ಸಕ್ರಿಯಗೊಳಿಸದೆ ಸ್ಕ್ಯಾನ್ಗಾಗಿ ಅಸೆಂಬ್ಲಿ ಕೋಡ್ ಅನ್ನು ತೋರಿಸುತ್ತದೆ ಎಡಭಾಗದಲ್ಲಿದ್ದಾಗ ಅನುಗುಣವಾದ ಜೋಡಣೆ ಕೋಡ್ ಅನ್ನು ತೋರಿಸುತ್ತದೆ ಅದು ಕ್ಯಾನರಿಗಳನ್ನು ಸಕ್ರಿಯಗೊಳಿಸಿದೆ ಆದ್ದರಿಂದ ಕ್ಯಾನರಿಗಳಿಲ್ಲದೆ ಸೂಚನೆಗಳ ಸಂಖ್ಯೆ ತುಂಬಾ ಕಡಿಮೆಯಿರುವುದನ್ನು ನೀವು ಇಲ್ಲಿ ಗಮನಿಸಬಹುದು ಎಂದಿನಂತೆ ಸ್ಟಾಕ್ ಫ್ರೇಮ್ ಅನ್ನು ರಚಿಸಲಾಗಿದೆ ಮತ್ತು ನಂತರ ಕೆಲವು ಪ್ಯಾರಾಮೀಟರ್ಗಳನ್ನು scanf ಗಾಗಿ ಹೊಂದಿಸಲಾಗಿದೆ ಮತ್ತು ನಂತರ ಸ್ಕ್ಯಾನ್ಗೆ ಆಹ್ವಾನವಿದೆ iso c99 scanf ಎಂದು ಕರೆಯಲ್ಪಡುವ ಈ ನಿರ್ದಿಷ್ಟ ಸೂಚನೆಯು ಗ್ರಂಥಾಲಯದಿಂದ scanf ಕಾರ್ಯವನ್ನು ಆಹ್ವಾನಿಸುತ್ತದೆ ಮತ್ತು ನಂತರ ಕಾರ್ಯದಿಂದ ಹಿಂತಿರುಗುತ್ತದೆ ಈಗ ಕ್ಯಾನರಿಗಳನ್ನು ಸಕ್ರಿಯಗೊಳಿಸಿದಾಗ ಕೆಲವು ಹೆಚ್ಚುವರಿ ಸೂಚನೆಗಳನ್ನು ಸೇರಿಸಲಾಗುತ್ತದೆ ಈಗ ನಿಖರವಾಗಿ ನಾವು ಕಾರ್ಯದ ಪ್ರಾರಂಭದಲ್ಲಿ ಮೂರು ಸೂಚನೆಗಳನ್ನು ಹೊಂದಿದ್ದೇವೆ ಮತ್ತು ಕಾರ್ಯದ ಕೊನೆಯಲ್ಲಿ ಎರಡು ಸೂಚನೆಗಳನ್ನು ಸೇರಿಸಲಾಗುತ್ತದೆ ಈಗ ಮೂರು ಸೂಚನೆಗಳ ಈ ಸೆಟ್ ಮೂಲಭೂತವಾಗಿ ರಾಂಡಮ್ ಕ್ಯಾನರಿಯನ್ನು ಸ್ಟಾಕ್ಗೆ ಲೋಡ್ ಮಾಡುತ್ತದೆ ಆದ್ದರಿಂದ ಕ್ಯಾನರಿಯಲ್ಲಿ ಇರುವ ರಾಂಡಮ್ ಮೌಲ್ಯವನ್ನು ಈ ನಿರ್ದಿಷ್ಟ ಸ್ಥಳದಿಂದ ಪಡೆಯಲಾಗಿದೆ gs20 ಅದು GSನಿಂದ ಸೂಚಿಸಲಾದ ವಿಭಾಗದಲ್ಲಿದೆ ಮತ್ತು ಆಫ್ಸೆಟ್ 20 ರಲ್ಲಿ ಇಲ್ಲಿರುವ ರಾಂಡಮ್ ಡೇಟಾ ಆದ್ದರಿಂದ ನಾವು ಅಲ್ಲಿಂದ ಕೆಲವು ರಾಂಡಮ್ ಡೇಟಾವನ್ನು EAX ರಿಜಿಸ್ಟರ್ಗೆ ವರ್ಗಾಯಿಸುತ್ತಿದ್ದೇವೆ ಮತ್ತು ನಂತರ EAX ರಿಜಿಸ್ಟರ್ನ ವಿಷಯಗಳನ್ನು ಸ್ಟಾಕ್ನಲ್ಲಿ ಸಂಗ್ರಹಿಸುತ್ತಿದ್ದೇವೆ ಈಗ EBP ಸ್ಥಳದಲ್ಲಿ ಅದು ಕ್ಯಾನರಿ ಸ್ಥಳ ಇರುವ ಫ್ರೇಮ್ ಪಾಯಿಂಟರ್ 12 ಬೈಟ್ಗಳು ಈಗ ಈ ಸ್ಥಳದಲ್ಲಿ ನಾವು EAX ನ ವಿಷಯಗಳನ್ನು ಸಂಗ್ರಹಿಸುತ್ತಿದ್ದೇವೆ ಅದು ಕ್ಯಾನರಿಗೆ ರಾಂಡಮ್ ಮೌಲ್ಯವಾಗಿದೆ ನಂತರ ನಾವು EX OR ಸೂಚನೆಯನ್ನು ಹೊಂದಿದ್ದೇವೆ ಅದು ಮೂಲಭೂತವಾಗಿ EAX ರಿಜಿಸ್ಟರ್ ಅನ್ನು ಶೂನ್ಯವಾಗಿಸುತ್ತದೆ ಫಂಕ್ಷನ್ ನಿಂದ ಹಿಂತಿರುಗುವ ಮುನ್ನ ಇಲ್ಲಿ ಮೊದಲು ಮತ್ತು ಕೊನೆಯಲ್ಲಿ ಉಳಿದ ಮೂರು ಸೂಚನೆಗಳನ್ನು ಈಗ ನಾವು ಹೊಂದಿದ್ದೇವೆ ಕ್ಯಾನರಿ ಬದಲಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪತ್ತೆಹಚ್ಚಲು ಒಂದು ಚೆಕ್ ಇದೆ ಈಗ ಚೆಕ್ ಮೂಲಭೂತವಾಗಿ ಕ್ಯಾನರಿ ಮೌಲ್ಯವನ್ನು EBP 12 ಸ್ಥಳದಲ್ಲಿರುವ ಸ್ಟಾಕ್ನಿಂದ EDX ರಿಜಿಸ್ಟರ್ಗೆ ಲೋಡ್ ಮಾಡುತ್ತದೆ ಮತ್ತು ನಂತರ ಕ್ಯಾನರಿಯ ವಿಷಯಗಳು ಬದಲಾಗಿದೆಯೇ ಎಂದು ಪರಿಶೀಲಿಸುತ್ತದೆ ಆದ್ದರಿಂದ gs20 ನಲ್ಲಿರುವ ಮೂಲ ಡೇಟಾದ EX OR EDX ರಿಜಿಸ್ಟರ್ನಲ್ಲಿರುವಂತೆಯೇ ಎಂಬುದನ್ನು ಪರಿಶೀಲಿಸುವ ಮೂಲಕ ಇದನ್ನು ಮಾಡಲಾಗುತ್ತದೆ ಈಗ ಅದೇ ಆಗಿದ್ದರೆ ಕ್ಯಾನರಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದರ್ಥ ಮತ್ತು ಕಾರ್ಯವು ಯಶಸ್ವಿಯಾಗಿ ಮರಳುತ್ತದೆ ಮತ್ತೊಂದೆಡೆ ಈ ಸಮಯದಲ್ಲಿ ನಾವು ಕ್ಯಾನರಿ ಬದಲಾಗಿರುವುದನ್ನು ಪತ್ತೆ ಮಾಡಿದರೆ ಅದು EX OR ಮೌಲ್ಯವು ಶೂನ್ಯವಲ್ಲದ ಯಾವುದನ್ನಾದರೂ ಹಿಂದಿರುಗಿಸುತ್ತದೆ ಮತ್ತು ನಂತರ stack chk fail ಎಂಬ ನಿರ್ದಿಷ್ಟ ಕಾರ್ಯಕ್ಕೆ ಕರೆ ಬರುತ್ತದೆ ಈಗ stack chk fail ಒಂದು ಅಂತರ್ನಿರ್ಮಿತ ಕಾರ್ಯವಾಗಿದೆ ಇದು ಮೂಲಭೂತವಾಗಿ ಈ ನಿರ್ದಿಷ್ಟ ಔಟ್ಪುಟ್ ಅನ್ನು ಮುದ್ರಿಸುತ್ತದೆ ಇದು ಸ್ಟಾಕ್ ಸ್ಮಾಶಿಂಗ್ ಪತ್ತೆಯಾದ ಬಗ್ಗೆ ನಿಖರವಾದ ಮಾಹಿತಿಯನ್ನು ನಿಮಗೆ ತಿಳಿಸುತ್ತದೆ ಮತ್ತು ಹೀಗೆ ಮತ್ತು ಇತರ ರಕ್ಷಣಾ ಕಾರ್ಯವಿಧಾನವನ್ನು ಹಾರ್ಡ್ವೇರ್ನಲ್ಲಿ ಪ್ರೊಸೆಸರ್ ಉತ್ಪಾದಕರಿಂದ ಅಳವಡಿಸಲಾಗಿದೆ ಆದ್ದರಿಂದ ಇದನ್ನು ನಾನ್ ಎಕ್ಸಿಕ್ಯೂಟಬಲ್ ಸ್ಟಾಕ್ ಅಥವಾ WX ಬಿಟ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದರ ಅರ್ಥವೇನೆಂದರೆ ಒಂದು ನಿರ್ದಿಷ್ಟ ವಿಭಾಗಕ್ಕೆ ಉದಾಹರಣೆಗೆ ಸ್ಟಾಕ್ ವಿಭಾಗವು ಆ ನಿರ್ದಿಷ್ಟ ವಿಭಾಗಕ್ಕೆ ಬರೆಯಬಹುದು ಅಥವಾ ಆ ವಿಭಾಗದಿಂದ ಕಾರ್ಯಗತಗೊಳಿಸಬಹುದು ಉದಾಹರಣೆಗೆ ನೀವು ಒಂದು ನಿರ್ದಿಷ್ಟ ವಿಭಾಗಕ್ಕೆ ಬರೆಯಲು ಸಾಧ್ಯವಾದರೆ ನೀವು ಆ ವಿಭಾಗದಿಂದ ಕಾರ್ಯಗತಗೊಳಿಸಲು ಸಾಧ್ಯವಿಲ್ಲ ಎಂದರ್ಥ ಮತ್ತೊಂದೆಡೆ ನೀವು ಒಂದು ವಿಭಾಗವನ್ನು ಕಾರ್ಯಗತಗೊಳಿಸಲು ಸಾಧ್ಯವಾದರೆ ನಾವು ನಿರ್ದಿಷ್ಟ ವಿಭಾಗಕ್ಕೆ ಬರೆಯಲು ಸಾಧ್ಯವಿಲ್ಲ ಹಾಗಾದರೆ ಇದು ಏಕೆ ಕೆಲಸ ಮಾಡುತ್ತದೆ ಎಂದು ನೋಡೋಣ ಆದ್ದರಿಂದ ಹಿಂದಿನ ಉಪನ್ಯಾಸದಲ್ಲಿ ನಾವು ಬಫರ್ ಓವರ್ಫ್ಲೋವನ್ನು ನೋಡಿದಾಗ ಮತ್ತು ದಾಳಿಕೋರನು ತನ್ನ ಪೇಲೋಡ್ ಅನ್ನು ಸ್ಟಾಕ್ನಲ್ಲಿ ಹೇಗೆ ಬರೆದನು ಮತ್ತು ನಂತರ ಆ ನಿರ್ದಿಷ್ಟ ಪೇಲೋಡ್ ಅನ್ನು ಹೇಗೆ ಕಾರ್ಯಗತಗೊಳಿಸಿದನೆಂದರೆ ದಾಳಿಕೋರನು ಸ್ಟಾಕ್ಗೆ ಬರೆದು ಕೋಡ್ ಅನ್ನು ಇಂಜೆಕ್ಟ್ ಮಾಡಲು ಮತ್ತು ನಂತರ ಕಾರ್ಯಗತಗೊಳಿಸಲು ಸಾಧ್ಯವಾಯಿತು ಈಗ ಈ ಕಾರ್ಯಗತಗೊಳಿಸಲಾಗದ ಸ್ಟಾಕ್ನಿಂದ ಈ ಎರಡರಲ್ಲಿ ಒಂದು ಸಾಧ್ಯವಿಲ್ಲ ಆದ್ದರಿಂದ ನೀವು ಸ್ಟಾಕ್ಗೆ ಬರೆದರೆ ನೀವು ಆ ಸ್ಟಾಕ್ನಿಂದ ಕಾರ್ಯಗತಗೊಳಿಸಲು ಸಾಧ್ಯವಿಲ್ಲ ಎಂದು ಸೂಚಿಸುತ್ತದೆ ಆದ್ದರಿಂದ ಇಂಟೆಲ್ ಮತ್ತು AMD ಪ್ರೊಸೆಸರ್ಗಳು ಈ ಕಾರ್ಯಗತಗೊಳಿಸಲಾಗದ ಸ್ಟ್ಯಾಕ್ಗಳನ್ನು ಬೆಂಬಲಿಸುತ್ತವೆ ಇಂಟೆಲ್ ಪ್ರೊಸೆಸರ್ಗಳಲ್ಲಿ ಇದನ್ನು NX ಬಿಟ್ ಎಂದು ಕರೆಯಲಾಗುತ್ತದೆ ಆದರೆ AMD ಪ್ರೊಸೆಸರ್ಗಳಲ್ಲಿ ಇದನ್ನು ND ಬಿಟ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ NX ಬಿಟ್ ಅಥವಾ ND ಬಿಟ್ ಕೋಡ್ ಅಲ್ಲದ ಪ್ರದೇಶಗಳನ್ನು ಕಾರ್ಯಗತಗೊಳಿಸಲಾಗದು ಎಂದು ಗುರುತಿಸಲು ಪ್ರಸ್ತುತವಾಗಿದೆ ಆದ್ದರಿಂದ ನಿರ್ದಿಷ್ಟ ಪ್ರೋಗ್ರಾಂನ ಸ್ಟಾಕ್ ಅದರ NX ಬಿಟ್ಸ್ ಸೆಟ್ ಅನ್ನು ಹೊಂದಿರುತ್ತದೆ ಅಂದರೆ ನೀವು ಸ್ಟಾಕ್ಗೆ ಬರೆಯಬಹುದು ಆದರೆ ನೀವು ಕಾರ್ಯಗತಗೊಳಿಸಲು ಆ ಸ್ಟಾಕ್ ನಿಂದ ಸಾಧ್ಯವಿಲ್ಲ ಈಗ ಆಕಸ್ಮಿಕವಾಗಿ ಪೇಲೋಡ್ ಆ ನಿರ್ದಿಷ್ಟ ಸ್ಟಾಕ್ನಿಂದ ಕಾರ್ಯಗತಗೊಳಿಸಲು ಪ್ರಯತ್ನಿಸುತ್ತಿದೆ ಎಂದು ಹೇಳುವುದಾದರೆ ಒಂದು ವಿನಾಯಿತಿ ಹೆಚ್ಚಾಗುತ್ತದೆ ಮತ್ತು ಕೋಡ್ ಕೊನೆಗೊಳ್ಳುತ್ತದೆ ಆದ್ದರಿಂದ OS ದೃಷ್ಟಿಕೋನದಿಂದ NX ಬಿಟ್ ಬೆಂಬಲವನ್ನು 2004 ರಿಂದ ಲಿನಕ್ಸ್ ಕರ್ನಲ್ಗಳಿಂದ ಬೆಂಬಲಿಸಲಾಗುತ್ತದೆ ಮತ್ತು Windows XP ಸರ್ವಿಸ್ ಪ್ಯಾಕ್ 1 ಮತ್ತು Windows ಸರ್ವರ್ 2003 ಆದ್ದರಿಂದ ಇದನ್ನು ಡೇಟಾ ಎಕ್ಸಿಕ್ಯುಷನ್ ಪ್ರಿವೆನ್ಷನ್ ಎಂದು ಕರೆಯಲಾಗುತ್ತದೆ ದಾಳಿಯನ್ನು ತಡೆಯಲು ಇದು ಅತ್ಯಂತ ಪರಿಣಾಮಕಾರಿ ಮಾರ್ಗವಾಗಿದೆ ಎಂದು ನಾವು ಈಗ ಗಮನಿಸುತ್ತೇವೆ ಕಾರಣ ಬೇಕಾಗಿರುವುದು ಒಂದು ಪುಟಕ್ಕೆ ಕೇವಲ 1 ಬಿಟ್ ಮತ್ತು ಈ ಬಿಟ್ ಅನ್ನು ನಿರ್ದಿಷ್ಟ ಪ್ರಕ್ರಿಯೆಗೆ ಪುಟ ಡೈರೆಕ್ಟರಿ ಮತ್ತು ಪುಟ ಕೋಷ್ಟಕದಲ್ಲಿ ಸೇರಿಸಲಾಗಿದೆ ಮತ್ತು ಇದು ಕೇವಲ ದಾಳಿಯನ್ನು ತಡೆಯಲು ಇದು ಸಾಕು ಆದಾಗ್ಯೂ ಹಲವಾರು ದುರುದ್ದೇಶಪೂರಿತವಲ್ಲದ ಪ್ರೋಗ್ರಾಂಗಳು ವಾಸ್ತವವಾಗಿ ಸ್ಟಾಕ್ನಿಂದ ಕಾರ್ಯಗತಗೊಳಿಸಬೇಕಾಗುತ್ತದೆ ಉದಾಹರಣೆಗೆ JAVA ಜಸ್ಟ್ ಇನ್ ಟೈಮ್ ಕಂಪೈಲರ್ ಕೆಲವು ಬಾಹ್ಯ ಡೇಟಾವನ್ನು ಆಧರಿಸಿ ಅಸೆಂಬ್ಲಿ ಕೋಡ್ ಅನ್ನು ನಿರ್ಮಿಸುತ್ತದೆ ಮತ್ತು ನಂತರ ಅದನ್ನು ಕಾರ್ಯಗತಗೊಳಿಸುತ್ತದೆ ಈಗ ಅಂತಹ ಅಪ್ಲಿಕೇಶನ್ಗಳಿಗೆ ಕೋಡ್ ಅನ್ನು ಕಾರ್ಯಗತಗೊಳಿಸುವ ಮೊದಲು ಸ್ಟಾಕ್ನಲ್ಲಿ ನಿರ್ಮಿಸಲಾಗುತ್ತದೆ ಆದ್ದರಿಂದ NX ಬಿಟ್ ಅನ್ನು ಹೊಂದಿಸಿದರೆ ಈ ಅಪ್ಲಿಕೇಶನ್ ಪೂರ್ಣಗೊಳ್ಳುವುದಿಲ್ಲ ಆದ್ದರಿಂದ ಈ ನಿರ್ದಿಷ್ಟ ಅಪ್ಲಿಕೇಶನ್ ಅನ್ನು NX ಬಿಟ್ ಸಕ್ರಿಯಗೊಳಿಸಿದ ಪ್ರೊಸೆಸರ್ನಲ್ಲಿ ಚಲಾಯಿಸಲು ಈ ನಿರ್ದಿಷ್ಟ ಅಪ್ಲಿಕೇಶನ್ ಕೆಲಸ ಮಾಡುವ ಮೊದಲು ನೀವು ಈ NX ಬಿಟ್ ಅನ್ನು ನಿಷ್ಕ್ರಿಯಗೊಳಿಸಬೇಕಾಗುತ್ತದೆ ಆದ್ದರಿಂದ ಈ ಬಫರ್ ಓವರ್ಫ್ಲೋ ದಾಳಿಯನ್ನು ತಡೆಯಲು ಇದು ಏಕೆ ಅತ್ಯಂತ ಪರಿಣಾಮಕಾರಿ ಮಾರ್ಗವಾಗಿದೆ ಕೆಲವು ರೀತಿಯ ಅಪ್ಲಿಕೇಶನ್ಗಳು ಪೂರ್ಣಗೊಳ್ಳದಿರುವ ಒಂದು ತೊಂದರೆಯೂ ಇದೆ ಆದ್ದರಿಂದ ಈ ಎರಡೂ ರಕ್ಷಣಾ ಕಾರ್ಯವಿಧಾನಗಳು ಕ್ಯಾನರಿಗಳು ಮತ್ತು NX ಬಿಟ್ ಅನ್ನು ಹೆಚ್ಚಿನ ಆಧುನಿಕ ವ್ಯವಸ್ಥೆಗಳಲ್ಲಿ ಅಳವಡಿಸಲಾಗಿದೆ ಆದ್ದರಿಂದ ನೀವು ಈ ನಿರ್ದಿಷ್ಟ ಕೋಡ್ ಅನ್ನು ನಿಮ್ಮ ಇತ್ತೀಚಿನ ಉದಾಹರಣೆಯಲ್ಲಿ ಚಲಾಯಿಸಲು ಪ್ರಯತ್ನಿಸಿದರೆ ಉಬುಂಟು ಸಿಸ್ಟಂಗಳು ನೀವು ಸ್ಟಾಕ್ ಸ್ಮಾಶಿಂಗ್ ಅನ್ನು ಪತ್ತೆ ಹಚ್ಚಬಹುದು ಮತ್ತು ಈ ನಿರ್ದಿಷ್ಟ ಕೋಡ್ ರನ್ ಆಗುವುದಿಲ್ಲ ಆದಾಗ್ಯೂ ಅದನ್ನು ಚಲಾಯಿಸಲು ನಾವು ಈ ನಿರ್ದಿಷ್ಟ ರಕ್ಷಣೆಗಳನ್ನು ನಿಷ್ಕ್ರಿಯಗೊಳಿಸಬೇಕಾಗುತ್ತದೆ ಮತ್ತು ಅದನ್ನು ಮಾಡುವ ಮಾರ್ಗವೆಂದರೆ ಈ ನಿರ್ದಿಷ್ಟ ಪ್ರೋಗ್ರಾಂ ಅನ್ನು ನಿರ್ದಿಷ್ಟ ಆಯ್ಕೆಯೊಂದಿಗೆ ಕಂಪೈಲ್ ಮಾಡುವುದು ಆದ್ದರಿಂದ ಈ ಸ್ಟಾಕ್ ರಕ್ಷಣೆ ಮತ್ತು NX ಬಿಟ್ ಅನ್ನು ನಿಷ್ಕ್ರಿಯಗೊಳಿಸಲು ಇದನ್ನು ಮಾಡಬೇಕು ಅದನ್ನು ಮಾಡಲು ಇರುವ ಮಾರ್ಗವೆಂದರೆ fno stack protector ಸೂಚಿಸುವ ಮೂಲಕ ಇದು ಕ್ಯಾನರಿಗಳನ್ನು ನಿಷ್ಕ್ರಿಯಗೊಳಿಸುತ್ತದೆ ಮತ್ತು z execstack ಆ ಸ್ಟಾಕ್ನಿಂದ ಕಾರ್ಯಗತಗೊಳಿಸಲು ಅವಕಾಶ ನೀಡುತ್ತದೆ ಇದನ್ನು ಮಾಡಿದಾಗ ನಾವು ಕಾರ್ಯಗತಗೊಳಿಸಬಹುದಾದ a out ಮತ್ತು ಈ a out ನಿಮ್ಮ ಗಣಕದಲ್ಲಿ ಯಶಸ್ವಿಯಾಗಿ ರನ್ ಆಗುತ್ತದೆ ಈಗ ನೀವು ಈ ನಿರ್ದಿಷ್ಟ ಡೈರೆಕ್ಟರಿಯಲ್ಲಿ ಈ ಕೋಡ್ ಅನ್ನು ಉಲ್ಲೇಖಿಸಬಹುದು ಮತ್ತು ಅದನ್ನು ಈ ಆಯ್ಕೆಗಳೊಂದಿಗೆ ಕಂಪೈಲ್ ಮಾಡಬಹುದು ಮತ್ತು ನಂತರ ಈ ನಿರ್ದಿಷ್ಟ ಪ್ರೋಗ್ರಾಂ ಕಾರ್ಯಗತಗೊಳ್ಳುವುದನ್ನು ನೋಡಿ ಮತ್ತು ಪೇಲೋಡ್ ಚಾಲನೆಯಲ್ಲಿರುವಂತೆ ಮತ್ತು ಶೆಲ್ ಯಶಸ್ವಿಯಾಗಿ ರಚಿಸುವುದನ್ನು ನೋಡಬಹುದು ಆದ್ದರಿಂದ ನಾವು ಈ ಉಪನ್ಯಾಸವನ್ನು ಪೂರ್ಣಗೊಳಿಸುವ ಮೊದಲು ನೀವು ಯೋಚಿಸಬಹುದಾದ ಕೆಲವು ಅಂಶಗಳಿವೆ ಈಗ ನಾವು ಮುಖ್ಯ ಮತ್ತು ಸ್ಕ್ಯಾನ್ನ ಈ ನಿರ್ದಿಷ್ಟ ಉದಾಹರಣೆಯನ್ನು ಪರಿಗಣಿಸಿದಾಗ ಮತ್ತು ನಾವು scanf ಅನ್ನು ಬಳಸುವಾಗ ನಾವು ಎಲ್ಲಾ 2 ಗಳ ಅತಿ ದೊಡ್ಡ ಒಳಹರಿವನ್ನು ನೀಡಿದ್ದೇವೆ ಎಂದು ಪರಿಗಣಿಸುತ್ತೇವೆ ಈ ನಿರ್ದಿಷ್ಟ ಕಾರ್ಯಕ್ರಮಕ್ಕಾಗಿ ಕ್ಯಾನರಿಗಳನ್ನು ಸಕ್ರಿಯಗೊಳಿಸದಿದ್ದಾಗ ಈಗ ಮರಣದಂಡನೆಗೆ ಏನಾಗಬಹುದು ಅಂದರೆ ಈ ನಿರ್ದಿಷ್ಟ ಪ್ರೋಗ್ರಾಂನಲ್ಲಿ ನೀವು ಕ್ಯಾನರಿಗಳನ್ನು ಸಕ್ರಿಯಗೊಳಿಸದೆ ಅದನ್ನು ಸಂಕಲಿಸಿದ್ದೀರಿ ಎಂದು ಭಾವಿಸೋಣ ಉದಾಹರಣೆಗೆ ಸಂಕಲನದ ಸಮಯದಲ್ಲಿ fno stack protector ಕ್ಯಾನರೀಸ್ ಆಯ್ಕೆಯನ್ನು ಬಳಸಿ ಈ ನಿರ್ದಿಷ್ಟ ಕಾರ್ಯಕ್ರಮದ ಫಲಿತಾಂಶವೇನು ಆದ್ದರಿಂದ ಮುಂದಿನ ಉಪನ್ಯಾಸದವರೆಗೆ ಇದು ಯೋಚಿಸಬೇಕಾದ ವಿಷಯ ಧನ್ಯವಾದಗಳು